ಕೊನೆಯ ಉಪನ್ಯಾಸದಲ್ಲಿ ನಾವು ಇನ್ಪುಟ್ ಪಕ್ಷಪಾತ ಪ್ರವಾಹ ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಇನ್ಪುಟ್ ಆಫ್ಸೆಟ್ ಪ್ರವಾಹದತ್ತ ಗಮನ ಹರಿಸೋಣ ಇನ್ಪುಟ್ ಬಯಾಸ್ ಪ್ರವಾಹವನ್ನು ಅಳೆಯಲು ನಮಗೆ ಸಾಧ್ಯವಾಯಿತು ನೀವು ವಿV ಅನ್ನು ಅಳೆಯಬಹುದಾದ ಟೇಬಲ್ ಅನ್ನು ನಾನು ನಿಮಗೆ ತೋರಿಸಿದ್ದೇನೆ ಇದು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಆಗಿದೆ ನಂತರ ನಾವು ಟರ್ಮಿನಲ್ ಇನ್ವರ್ಟಿಂಗ್ ನಲ್ಲಿ ವಿ ವೋಲ್ಟೇಜ್ ನೋಡಿದ್ದೇನೆ ನಾವು ಲೆಕ್ಕಚಾರ ಹೇಗೆ ಐಬಿ IB ಮತ್ತು ಐಬಿ ತದನಂತರ ಮೋಡ್ ಐಬಿIBಐಬಿ 2 ನಿಮ್ಮ ಇನ್ಪುಟ್ ಪಕ್ಷಪಾತ ಪ್ರವಾಹ ಎಂದು ಅರ್ಥಮಾಡಿಕೊಂಡಿದ್ದೇವೆ ಈಗ ಈ ನಿರ್ದಿಷ್ಟ ವರ್ಗದಲ್ಲಿ ನಾವು ಇನ್ಪುಟ್ ಆಫ್ಸೆಟ್ ಕರೆಂಟ್ ಅನ್ನು ನೋಡುತ್ತೇವೆ ಮತ್ತು ನಿಖರವಾಗಿ ಇನ್ಪುಟ್ ಆಫ್ಸೆಟ್ ಕರೆಂಟ್ ಎಂದರೇನು ಆದ್ದರಿಂದ ಮತ್ತೆ ನೀವು ಹುಡುಗರಿಗೆ ನೆನಪಿದ್ದರೆ ಇನ್ಪುಟ್ ಬಯಾಸ್ ಪ್ರವಾಹದ ಸರ್ಕ್ಯೂಟ್ ಇನ್ಪುಟ್ ಆಫ್ಸೆಟ್ ಪ್ರವಾಹಕ್ಕಾಗಿ ನಾವು ಹೊಂದಬಹುದಾದ ಅದೇ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ನಾವು ಎರಡು ಪ್ರತಿರೋಧಕಗಳನ್ನು ಹೊಂದಿದ್ದೇವೆ ನಮ್ಮಲ್ಲಿ ವಿಸಿಸಿVcc ವಿಸಿಸಿ ಅಥವಾ ವಿಇಇ ಔಟ್ಪುಟ್ ಇದೆ ನಮಗೆ ಔಟ್ಪುಟ್ ವೋಲ್ಟೇಜ್ ಇದೆ ವಿಇಇ ಅಥವಾ ವಿಸಿಸಿ ನಮ್ಮಲ್ಲಿ ಟರ್ಮಿನಲ್ ನೆಲವಿದೆ ಈಗ ಇದು 220 ಕೆ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಅಲ್ಲ ನಿಮಗೆ ನೆನಪಿದ್ದರೆ ಇದು ಸರ್ಕ್ಯೂಟ್ ಆಗಿತ್ತು ಈಗ ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ಅರ್ಥಮಾಡಿಕೊಳ್ಳಲು ನಾವು ಅದೇ ಸರ್ಕ್ಯೂಟ್ ಅನ್ನು ಬಳಸಬೇಕಾಗಿದೆ ಆದ್ದರಿಂದ ಇನ್ಪುಟ್ ಆಫ್ಸೆಟ್ ಕರೆಂಟ್ ಎಂದರೆ ನಿಖರವಾಗಿ ಏನು ಆದ್ದರಿಂದ ಇನ್ಪುಟ್ ಬಯಾಸ್ ಕರೆಂಟ್ನಲ್ಲಿ ನಾವು ಅದನ್ನು ಕೂಡಿಸುತಿದ್ದೇವೆ ಮತ್ತು 2 ರಿಂದ ಭಾಗಿಸುತ್ತಿದ್ದೇವೆ ಇಲ್ಲಿ ನಾವು ಐಬಿ1 ಮತ್ತು ಐಬಿ2 ನ ಪರಿಮಾಣಗಳ ವ್ಯತ್ಯಾಸವನ್ನು ತೆಗೆದುಕೊಳ್ಳಬೇಕಾಗಿದೆ ಇದನ್ನು ಇನ್ಪುಟ್ ಆಫ್ಸೆಟ್ ಕರೆಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ಪುಟ್ ಆಫ್ಸೆಟ್ ಕರೆಂಟ್ ನ ಐ ನೆನಪಿಡುವ ಸಬ್ಸ್ಕ್ರಿಪ್ಟ್ ಅಲ್ಲಿ ಸೂಚಿಸಲಾಗುತ್ತದೆ ಹೊಂದಿವೆ ಐಓಎಸ್ನಲ್ಲಿರುತ್ತದೆ ಇದು ನೀವು ನೆನಪಿಟ್ಟುಕೊಳ್ಳಬೇಕು ಆದ್ದರಿಂದ ಇನ್ಪುಟ್ ಆಫ್ಸೆಟ್ ಕರೆಂಟ್ ಐಓಎಸ್ಐಬಿ1 ಮೈನಸ್ ಐಬಿ2 ನ ಮೋಡ್ಗೆ ಸಮನಾಗಿರುತ್ತದೆ ಮತ್ತೆ ಬಿ1 ಮತ್ತು ಬಿ2 ಸಬ್ಸ್ಕ್ರಿಪ್ಟ್ನಲ್ಲಿರುತ್ತದೆ 20 ರಿಂದ 60 ನ್ಯಾನೊ ಆಂಪಿಯರ್ಗಳ ಕ್ರಮದಲ್ಲಿ ಈ ಪ್ರವಾಹದ ಪ್ರಮಾಣವು ತುಂಬಾ ಚಿಕ್ಕದಾಗಿದೆ ಇದು ತುಂಬಾ ಚಿಕ್ಕದಾಗಿದೆ ಮತ್ತು ಆಪ್ ಆಂಪಿಗೆ ಇನ್ಪುಟ್ ವೋಲ್ಟೇಜ್ 0 ಎಂಬ ಷರತ್ತಿನಡಿಯಲ್ಲಿ ಇದನ್ನು ಅಳೆಯಲಾಗುತ್ತದೆ ಆದ್ದರಿಂದ ಇನ್ಪುಟ್ ವೋಲ್ಟೇಜ್ ಎಂದರೇನು ಏನೂ ಇಲ್ಲ ಅಲ್ಲವೇ ಆದ್ದರಿಂದ ಇನ್ಪುಟ್ ವೋಲ್ಟೇಜ್ 0 ಆದ್ದರಿಂದ ಇನ್ಪುಟ್ ಆಫ್ಸೆಟ್ ಪ್ರವಾಹ ಯಾವುದು ಎಂದು ನಾವು ಅಳೆಯುವ ಪರಿಪೂರ್ಣ ಸ್ಥಿತಿ ಇದು ಆದ್ದರಿಂದ ಶೀಘ್ರವಾಗಿ ಐಬಿ1 ಮತ್ತು ಐಬಿ2 ನ ಪರಿಮಾಣದಲ್ಲಿನ ವ್ಯತ್ಯಾಸವನ್ನು ಇನ್ಪುಟ್ ಆಫ್ಸೆಟ್ ಕರೆಂಟ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಐಓಎಸ್ ನಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ಈ ಪ್ರವಾಹದ ಇನ್ಪುಟ್ ಐಬಿ1 ಮತ್ತು ಐಬಿ2 ನ ಪರಿಮಾಣದ ವ್ಯತ್ಯಾಸವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಮೌಲ್ಯವು 20 ರಿಂದ 60 ಆಂಪಿಯರ್ಗೆ ಹತ್ತಿರದಲ್ಲಿದೆ ಆದ್ದರಿಂದ ನಾವು 2 ಇನ್ಪುಟ್ಗಳಿಗೆ ಸಮಾನ ಡಿಸಿ ಪ್ರವಾಹಗಳನ್ನು ಅನ್ವಯಿಸಿದರೆ ಔಟ್ಪುಟ್ ವೋಲ್ಟೇಜ್ 0 ಆಗಿರಬೇಕು ಇದು ಸ್ಪಷ್ಟವಾಗಿರುತ್ತದೆ ನಾವು ಸಮಾನ ಪ್ರವಾಹವನ್ನು ಅನ್ವಯಿಸಿದರೆ ಔಟ್ಪುಟ್ ವೋಲ್ಟೇಜ್ 0 ಆಗಿರಬೇಕು ಆದರೆ ಪ್ರಾಯೋಗಿಕವಾಗಿ ವೋಲ್ಟೇಜ್ ಔಟ್ಪುಟ್ನಲ್ಲಿ ಕೆಲವು ವೋಲ್ಟೇಜ್ ಇರುತ್ತದೆ ಆದ್ದರಿಂದ ಇದರರ್ಥ ನಾನು ಟರ್ಮಿನಲ್ಗಳನ್ನು ಗ್ರೌಂಡ್ ಗೆ ಇಳಿಸಿದರೆ ಇನ್ಪುಟ್ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ ಗಳಿಗೆ ನಾವು ಇದೇ ರೀತಿಯ ಪ್ರವಾಹಗಳನ್ನು ಅನ್ವಯಿಸಿದಾಗಲೂ ನಾನು ವೋಲ್ಟೇಜ್ ಔಟ್ಪುಟ್ನಲ್ಲಿ ಕೆಲವು ವೋಲ್ಟೇಜ್ ಅನ್ನು ನೋಡುತ್ತೇನೆ ನಾನು ಇನ್ನೂ ಔಟ್ಪುಟ್ಲ್ಲಿ ಕೆಲವು ಔಟ್ಪುಟ್ ವೋಲ್ಟೇಜ್ ಅನ್ನು ನೋಡುತ್ತೇನೆ ವೋಲ್ಟೇಜ್ ಔಟ್ಪುಟ್ ವೋಲ್ಟೇಜ್ ಅನ್ನು ಹೇಗೆ ಅಳೆಯುವುದು ನಾವು ಇಲ್ಲಿ ವೋಲ್ಟೇಜ್ ಅನ್ನು ಅಳೆಯಬಹುದು ಆದ್ದರಿಂದ ಅದನ್ನು 0 ಔಟ್ಪುಟ್ ವೋಲ್ಟೇಜ್ ಮಾಡಲು 2 ಇನ್ಪುಟ್ ಪ್ರವಾಹಗಳನ್ನು ಸಣ್ಣ ಪ್ರಮಾಣದಲ್ಲಿ ಮುಂದೂಡಲಾಗುತ್ತದೆ ಈ ವ್ಯತ್ಯಾಸವು ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನಾವು ನೆನಪಿಡಬೇಕಾದ ಅಂಶವೆಂದರೆ ನಾವು ಇನ್ಪುಟ್ ವೋಲ್ಟೇಜ್ ಎರಡಕ್ಕೂ ಸಮಾನ ಡಿಸಿ ಪ್ರವಾಹಗಳನ್ನು ಅನ್ವಯಿಸಿದಾಗ ಔಟ್ಪುಟ್ ವೋಲ್ಟೇಜ್ 0 ಆಗಿರಬೇಕು ಆದರೆ ವಾಸ್ತವದಲ್ಲಿ ಇದು 0 ಅಲ್ಲ ಆದ್ದರಿಂದ ನಾವು ಏನು ಮಾಡಬಹುದು ನಾವು ಇನ್ಪುಟ್ ಪ್ರವಾಹವನ್ನು ಸಣ್ಣ ಪ್ರಮಾಣದಲ್ಲಿ ಮುಂದೂಡಬಹುದು ನಾವು ಇನ್ಪುಟ್ ಪ್ರವಾಹವನ್ನು ಸಣ್ಣ ಪ್ರಮಾಣದಲ್ಲಿ ಮುಂದೂಡಿದರೆ ಔಟ್ಪುಟ್ ವೋಲ್ಟೇಜ್ 0 ಆಗುತ್ತದೆ ಈಗ ಇದು ನಮಗೆ ಬೇಕಾಗಿರುವುದು ನಾವು 0 ಗೆ ಸಮನಾಗಿರಲು ಏಕೆ ಬಯಸುತ್ತೇವೆ ಏಕೆಂದರೆ ನಾವು ಯಾವುದೇ ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿಲ್ಲ ನಾವು ಸಮಾನ ಪ್ರವಾಹವನ್ನು ಅನ್ವಯಿಸುತ್ತೇವೆ ನಂತರ ಔಟ್ಪುಟ್ 0 ಆಗಿರಬೇಕು ಸರಿ ನೀವು ವಿಭಿನ್ನ ರೀತಿಯ ಸರ್ಕ್ಯೂಟ್ಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವ ಮೊದಲು ನಿಮ್ಮ ಕಾರ್ಯಾಚರಣೆಯ ವರ್ಧಕವನ್ನು ಸಮತೋಲನಗೊಳಿಸುವುದು ಈಗ ಬಹಳ ಮುಖ್ಯ ಆದ್ದರಿಂದ ಈಗ ನಾವು ಬ್ರೆಡ್ಬೋರ್ಡ್ನಲ್ಲಿ ನೋಡೋಣ ನಾವು ಇದನ್ನು ಹೇಗೆ ಸಂಪರ್ಕಿಸಬಹುದು ಮತ್ತು ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ಹೇಗೆ ಸರಿಯಾಗಿ ಅಳೆಯಬಹುದು ಆದ್ದರಿಂದ ಇದಕ್ಕಾಗಿ ನಾವು ಮತ್ತೆ ಈ ನಿರ್ದಿಷ್ಟ ಟೇಬಲ್ಗೆ ಹೋಗುತ್ತೇವೆ ಮತ್ತು ಇಲ್ಲಿ ನಾವು ಇನ್ಪುಟ್ ಆಫ್ಸೆಟ್ ಕರೆಂಟ್ ಅನ್ನು ನೋಡುತ್ತಿದ್ದೇವೆ ನಿಮಗೆ ನೆನಪಿದ್ದರೆ ಕೊನೆಯ ಮಾಡ್ಯೂಲ್ನಲ್ಲಿ ನಾವು ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ನೋಡಿದ್ದೇವೆ ಇಲ್ಲಿ ನಾವು ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ನೋಡುತ್ತಿದ್ದೇವೆ ಇನ್ಪುಟ್ ಆಫ್ಸೆಟ್ ಕರೆಂಟ್ ಐಬಿ1 ಮೈನಸ್ ಐಬಿ2 ಸರಿ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ಇನ್ಪುಟ್ ಬಯಾಸ್ ಕರೆಂಟ್ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ಮೈನಸ್ ಇನ್ಪುಟ್ ಬಯಾಸ್ ಕರೆಂಟ್ ನಾವು ಈಗಾಗಲೇ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ತಿಳಿದಿದ್ದೇವೆ ನಾವು ಅದನ್ನು ಹೇಗೆ ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಅದನ್ನು ಸಂಪರ್ಕಿಸಿದರೆ ಮತ್ತೊಮ್ಮೆ ನೋಡೋಣ ಆದ್ದರಿಂದ ಇಲ್ಲಿ ಬ್ರೆಡ್ಬೋರ್ಡ್ ಇದೆ ಆದ್ದರಿಂದ ಇಲ್ಲಿ ಏನು ಇದೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇದೆ ಅದು ನಿಮ್ಮ ಕಾರ್ಯಾಚರಣೆಯ ಆಂಪ್ಲಿಫಯರ್ ಮತ್ತು 220 ಕೆ ಯ 2 ರೆಸಿಸ್ಟರ್ಗಳಿವೆ ಸರಿ ಈಗ ನಾವು ಆಪರೇಷನ್ ಆಂಪ್ಲಿಫೈಯರ್ಗೆ ಬಯಾಸ್ ವೋಲ್ಟೇಜ್ ಅನ್ನು ಅನ್ವಯಿಸಿದ್ದೇವೆ ನಾವು ಬಯಾಸ್ ವೋಲ್ಟೇಜ್ ಅನ್ನು ಹೇಗೆ ಅನ್ವಯಿಸುತ್ತೇವೆ 7 ಮತ್ತು 4 ಪಿನ್ಗಳಲ್ಲಿ ಪ್ಲಸ್ 15 ಮೈನಸ್ 15 ಅನ್ನು ಅನ್ವಯಿಸುವ ಮೂಲಕ 7 ವಿಸಿಸಿVcc ಮತ್ತು 4 ವಿಸಿಸಿ ಅಥವಾ ವಿಇಇ ಆಗಿದೆ ಈಗ ನಾವು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ಮತ್ತು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ಅಳೆಯಬೇಕಾಗಿದೆ ಆದ್ದರಿಂದ ನಾವು ಕೊನೆಯ ಮಾಡ್ಯೂಲ್ನಲ್ಲಿ ನೋಡಿದ ಮಲ್ಟಿಮೀಟರ್ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಈ ಮಲ್ಟಿಮೀಟರ್ ಬಳಸಿ ನಾವು ಬಹಳಷ್ಟು ವಿಷಯಗಳನ್ನು ಅಳತೆ ಮಾಡಿದ್ದೇವೆ ಆದ್ದರಿಂದ ಈ ಮಲ್ಟಿಮೀಟರ್ನಲ್ಲಿನ ಮೌಲ್ಯ ಏನೆಂದು ನೋಡೋಣ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿನ ವೋಲ್ಟೇಜ್ 6 ಮಿಲಿವೋಲ್ಟ್ 6 1 ಮಿಲಿವೋಲ್ಟ್ ಆಗಿದೆ ಇದು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿದೆ ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ನಲ್ಲಿ ನೋಡೋಣ ನೀವು ಅದನ್ನು ಹೇಗೆ ಸಂಪರ್ಕಿಸುತ್ತೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ನಿಮ್ಮ ಕೈಗಳು ಸ್ಥಿರವಾಗಿರಬೇಕು 3 ಮಿಲಿವೋಲ್ಟ್ಗಳು 6 1 ಮತ್ತು 6 3 ನಾವು 2 ಮೌಲ್ಯಗಳನ್ನು ಪಡೆಯುತ್ತೇವೆ ಸರಿ ಆದ್ದರಿಂದ ಈ 6 1 ಮತ್ತು 6 3 ಅನ್ನು ನಮ್ಮ ಕೋಷ್ಟಕದಲ್ಲಿ ಬರೆಯೋಣ ಆದ್ದರಿಂದ ನೀವು ಟೇಬಲ್ ನೋಡಿದರೆ ನಿಮ್ಮ ಮೌಲ್ಯಗಳು 6 1 ಮತ್ತು 6 ಈ ಮೌಲ್ಯವನ್ನು ಬಳಸಿಕೊಂಡು ನೀವು ಐಬಿIB ಐಬಿ ಅನ್ನು ಲೆಕ್ಕ ಹಾಕಬಹುದೇ ಒಮ್ಮೆ ನೀವು ಐಬಿIB ಐಬಿ ಅನ್ನು ಲೆಕ್ಕ ಹಾಕಿದರೆ ನೀವು ಐಬಿIB ಮತ್ತು ಐಬಿ ನ ವ್ಯತ್ಯಾಸವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತದನಂತರ ಮತ್ತೆ ನೀವು ಕೆಲವು ಮೋಡ್ ಅನ್ನು ನೋಡುತ್ತೀರಿ ಆದ್ದರಿಂದ ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ನೀವು ಹೀಗೆ ಲೆಕ್ಕ ಹಾಕಬಹುದು ಆದರೆ ನಾನು ನಿಮಗೆ ಸೈದ್ಧಾಂತಿಕ ಉದಾಹರಣೆ ನೀಡಿದರೆ ನೋಡೋಣ ಉದಾಹರಣೆಗೆ ಹಾರ್ದಿಕ್ ನನಗೆ ಮೌಲ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ನೀವು ಹೇಳುತ್ತೀರಿ ಏಕೆಂದರೆ ನನ್ನಲ್ಲಿ ಕಾರ್ಯಾಚರಣಾ ಆಂಪ್ಲಿಫೈಯರ್ಗಳಿಲ್ಲ ನನ್ನ ಬಳಿ ಡಿಸಿ ವಿದ್ಯುತ್ ಸರಬರಾಜು ಇಲ್ಲ ಮಲ್ಟಿಮೀಟರ್ನಂತಹ ಅಳತೆ ವ್ಯವಸ್ಥೆಗಳು ನನ್ನಲ್ಲಿಲ್ಲ ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ನಾನು ಇನ್ನೂ ಲೆಕ್ಕಹಾಕಬಹುದೇ ನಾನು ಇನ್ನೂ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ಲೆಕ್ಕ ಹಾಕಬಹುದೇ ಆದ್ದರಿಂದ ಸೈದ್ಧಾಂತಿಕವಾಗಿ ನೀವು ಮಾಡಬಹುದು ಆದ್ದರಿಂದ ಅದಕ್ಕಾಗಿ ನಾನು ನಿಮಗೆ ಒಂದು ಉದಾಹರಣೆಯನ್ನು ನೀಡುತ್ತೇನೆ ಸರಿ ನಾವು ಪರದೆಯ ಮೇಲೆ ಕೇಂದ್ರೀಕರಿಸಿದರೆ ಇದು ಒಂದು ಉದಾಹರಣೆ ಉದಾಹರಣೆ ಏನು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ಗಳ ಹೊರಸೂಸುವ ಕಪಲ್ಡ್ ಟ್ರಾನ್ಸಿಸ್ಟರ್ಗಳ ಮೂಲ ಪ್ರವಾಹವು 18 ಮೈಕ್ರೋ ಆಂಪಿಯರ್ ಮತ್ತು 22 ಮೈಕ್ರೊ ಆಂಪಿಯರ್ ಆಗಿದ್ದರೆ ನಾವು ನಿರ್ಧರಿಸಲು 2 ಮೌಲ್ಯಗಳನ್ನು ಪಡೆದುಕೊಂಡಿದ್ದೇವೆ ಒಂದು ಇನ್ಪುಟ್ ಬಯಾಸ್ ಕರೆಂಟ್ ಮತ್ತು ಕಾರ್ಯಾಚರಣೆ ಆಂಪ್ಲಿಫೈಯರ್ಗಾಗಿ 2 ಇನ್ಪುಟ್ ಆಫ್ಸೆಟ್ ಕರೆಂಟ್ ಆದ್ದರಿಂದ ಐಬಿ1 ನ ಮೌಲ್ಯಗಳನ್ನು ಗಮನಿಸಿದರೆ ಅದು 18 ಮೈಕ್ರೊಅಂಪಿಯರ್ ಐಬಿ2 22 ಮೈಕ್ರೊಅಂಪಿಯರ್ ಆಗಿದೆ ನೀವು ಈಗ ಇನ್ಪುಟ್ ಬಯಾಸ್ ಕರೆಂಟ್ ಮತ್ತು ಇನ್ಪುಟ್ ಆಫ್ಸೆಟ್ ಕರೆಂಟ್ ಅನ್ನು ಲೆಕ್ಕ ಹಾಕಬಹುದೇ ಇದು ಸುಲಭವೋ ಅಲ್ಲವೋ ಅತ್ಯಂತ ಸುಲಭ ಸರಿ ಏಕೆಂದರೆ ಅದು ನಮಗೆ ಸೂತ್ರವನ್ನು ತಿಳಿದಿದೆ ಆದ್ದರಿಂದ ಇನ್ಪುಟ್ ಬಯಾಸ್ ಕರೆಂಟ್ ಆಗಿರುವ ಮೊದಲನೆಯದನ್ನು ನೋಡೋಣ ನಾನು ನಿಮಗೆ ಉತ್ತರವನ್ನು ನೀಡುತ್ತೇನೆ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಐಬಿ ಮೋಡ್ಐಬಿ1 ಐಬಿ22 18 22 2 ನಾವು ಉತ್ತರ 20 ಮೈಕ್ರೊಅಂಪಿಯರ್ ಅನ್ನು ಪಡೆಯುತ್ತೇವೆ ಈಗ ಎರಡನೆಯದನ್ನು ನೋಡೋಣ ಇದು ಕಾರ್ಯಾಚರಣಾ ಆಂಪ್ಲಿಫೈಯರ್ಗಾಗಿ ನಿಮ್ಮ ಇನ್ಪುಟ್ ಆಫ್ಸೆಟ್ ಪ್ರವಾಹವಾಗಿದೆ ಆದ್ದರಿಂದ ಆ ಇನ್ಪುಟ್ ಆಫ್ಸೆಟ್ ಪ್ರವಾಹಕ್ಕಾಗಿ ಸೂತ್ರ ಏನೆಂದು ಎಲ್ಲರಿಗೂ ತಿಳಿದಿದೆಯೇ ಐಬಿ ಮೋಡ್ ಐಬಿ1 ಐಬಿ2 ಸಮನಾಗಿರುತ್ತದೆ ನಾವು ಮತ್ತೆ ಈ ಮೌಲ್ಯವನ್ನು ಹಾಕಿದರೆ 18 ಮೈನಸ್ 22 4 ಆಗಿರುತ್ತದೆ ಮೈನಸ್ 4 ಮೈಕ್ರೊಅಂಪಿಯರ್ ಅಲ್ಲ ಅದು ಈ ಮೌಲ್ಯವನ್ನು ಪಡೆಯಬೇಡಿ ಮಾಡ್ ಆದ್ದರಿಂದ ಇದು 18 ಮೈನಸ್ 22 ಮೈನಸ್ 4 ಆಗಿರುತ್ತದೆ ಇದು ಮೋಡ್ ಆಗಿದೆ ಆದ್ದರಿಂದ ನಾವು ಮೈಕ್ರೊಅಂಪಿಯರ್ ನಲ್ಲಿ ಮೌಲ್ಯವನ್ನು ಪಡೆಯುತ್ತೇವೆ ಇದು ಸುಲಭ ಅಲ್ಲವೇ ಆದ್ದರಿಂದ ಮನೆಯಲ್ಲಿಯೂ ಸಹ ನೀವು ಮೌಲ್ಯಗಳನ್ನು ಲೆಕ್ಕ ಹಾಕಬಹುದು ಸಮಸ್ಯೆಯನ್ನು ತೆಗೆದುಕೊಂಡು ಅದನ್ನು ಪರಿಹರಿಸಿ ಸರಿ ನಿಮಗೆ ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಪರಿಹರಿಸಿ ನಂತರ ಪ್ರಯೋಗಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲಿ ಮಲ್ಟಿಮೀಟರ್ ಸಣ್ಣ ಮಲ್ಟಿಮೀಟರ್ ಡಿಸಿ ವಿದ್ಯುತ್ ಸರಬರಾಜು ಪಡೆಯಿರಿ ಮತ್ತು ನೀವು ಮನೆಯಲ್ಲಿ ಸಣ್ಣ ಲ್ಯಾಬ್ ಹೊಂದಬಹುದು ನೀವು ನಿಜವಾಗಿಯೂ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿಗೆ ಹೋಗಿ ಏನನ್ನಾದರೂ ಕಲಿಯುವ ಅಗತ್ಯವಿಲ್ಲ ಸರಿ ನೀವು ಎಲ್ಲಿಂದಲಾದರೂ ಯಾವುದೇ ಸ್ಥಳದಿಂದ ಕಲಿಯಬಹುದು ಅದು ಕಲಿಕೆಯ ಕಲ್ಪನೆ ಸರಿ ಕಲಿಕೆ ನಿರ್ದಿಷ್ಟ ಕಟ್ಟಡಕ್ಕೆ ಸೀಮಿತವಾಗಿಲ್ಲ ಕಲಿಕೆ ನಿರ್ದಿಷ್ಟ ಲ್ಯಾಬ್ಗೆ ಸೀಮಿತವಾಗಿಲ್ಲ ಕಲಿಕೆ ನಿರ್ದಿಷ್ಟ ಕಾಲೇಜಿಗೆ ಸೀಮಿತವಾಗಿಲ್ಲ ಕಲಿಕೆ ನಿರ್ದಿಷ್ಟ ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗಿಲ್ಲ ಕಲಿಕೆ ಯಾವುದೇ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ ಸರಿ ನೀವು ಕಲಿಯಲು ಬಯಸಿದರೆ ಎಲ್ಲಿ ಬೇಕಾದರೂ ಕಲಿಯಬಹುದು ಮತ್ತು ನೀವು ಹೋಗಿ ಇಂಟರ್ನೆಟ್ ಬಳಸಿ ಕಲಿಯುವ ವಿಧಾನ ಇದು ಎನ್ಪಿಟಿಇಎಲ್ ಕೋರ್ಸ್ಗಳನ್ನು ತೆಗೆದುಕೊಳ್ಳಿ ಕಲಿಯಿರಿ ಸರಿ ಅರ್ಥಮಾಡಿಕೊಳ್ಳಿ ಮತ್ತು ನಂತರ ನಿಮ್ಮ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳಿ ನೀವು ಪ್ರಶ್ನೆಗಳನ್ನು ಕೇಳುವ ಮೊದಲು ಈ ಪ್ರಶ್ನೆಗೆ ನೀವೇ ಉತ್ತರಿಸಲು ಪ್ರಯತ್ನಿಸಬೇಕು ನೋಡಲು ಪ್ರಯತ್ನಿಸಿ ಸರಿ ಅರೆದು ತಿನ್ನಿಸುವುದರಮೇಲೆ ಅವಲಂಬಿಸಬೇಡಿ ಅದು ಯಾವಾಗಲೂ ನನ್ನ ಒಂದು ವಾಕ್ಯವಾಗಿದೆ ನಾನು ನಿಮಗೆ ಮತ್ತೆ ಮತ್ತೆ ಹೇಳುತ್ತೇನೆ ಅರೆದು ತಿನ್ನಿಸುವುದರಮೇಲೆ ಅವಲಂಬಿಸಬೇಡಿ ಸರಿ ಆದ್ದರಿಂದ ನಾವು ಇನ್ಪುಟ್ ಆಫ್ಸೆಟ್ ಪ್ರವಾಹವನ್ನು ಹೇಗೆ ಅಳೆಯಬಹುದು ಮತ್ತು ಇನ್ಪುಟ್ ಬಯಾಸ್ ಪ್ರವಾಹವನ್ನು ನಾವು ಅಳೆಯಬಹುದು ಆದ್ದರಿಂದ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಮತ್ತೊಂದು ಪ್ರಯೋಗವನ್ನು ನೋಡುತ್ತೇವೆ ಅಥವಾ ಕಾರ್ಯಾಚರಣೆಯ ವರ್ಧಕದ ಮತ್ತೊಂದು ಗುಣಲಕ್ಷಣಗಳನ್ನು ನೋಡುತ್ತೇವೆ ಧನ್ಯವಾದಗಳು